ಉಪನ್ಯಾಸ 52 ಸ್ಥಿತಿ ಸಮೀಕರಣಗಳು ನಮಸ್ಕಾರಗಳು ಹಿಂದಿನ ಉಪನ್ಯಾಸದಲ್ಲಿ ನಾವು ಮ್ಯಾಸನ್ ಸೂತ್ರವನ್ನು Mason's rule ಕುರಿತು ಚರ್ಚಿಸುತ್ತಿದ್ದೆವು ಹೀಗಾಗಿ ನಾವು ಅದೇ ವಿಷಯದಿಂದ ಮುಂದುವರಿಯೋಣ ಸ್ಥಿತಿ ಸಮೀಕರಣವನ್ನು ಕೂಡ ಇಂದಿನ ಉಪನ್ಯಾಸದಲ್ಲಿ ನೋಡೋಣ ಹಿಂದಿನ ಉಪನ್ಯಾಸದಲ್ಲಿ ನಾವು ಮ್ಯಾಸನ್ ರೂಲ್ ಕುರಿತು ಚರ್ಚಿಸುತ್ತಿದ್ದೆವು ಅದನ್ನು ಮುಂದುವರಿಸೋಣ ಹೀಗಾಗಿ ನಾವು ಮ್ಯಾಸನ್ ಸೂತ್ರ Mason's rule ಕುರಿತು ಏನು ಚರ್ಚಿಸಿದೆವು ಮ್ಯಾಸನ್ ಸೂತ್ರ Mason's rule ಎಸ್ ಮ್ಯಾಸನ್ ಕಂಡು ಹಿಡಿದರು ಅವನು ಸಿಗ್ನಲ್ ಪ್ರವಹಿಸುವ ನಕ್ಷೆ ಮತ್ತು ಏಕಕಾಲಿಕ ಸಮೀಕರಣಗಳನ್ನು ನಕ್ಷೆಗಳ ಮುಖಾಂತರ ಸಂಬಂಧಗೊಳಿಸಿದನು ಸಿಗ್ನಲ್ ಪ್ರವಹಿಸುವ ನಕ್ಷೆಯಲ್ಲಿ ಸ್ಪರ್ಶಿಸದ ಲೂಪ್ಗಳು ಸೂತ್ರದ ಸಂಕೀರ್ಣತೆಯನ್ನು ಹೆಚ್ಚಿಸುತ್ತವೆ ಇದರ ಕುರಿತು ಸೂತ್ರವನ್ನು ನೀಡಿದವರು ಎಸ್ ಮ್ಯಾಸನ್ ಆದರೆ ಸಾಮಾನ್ಯವಾಗಿ ಏನಾಗುತ್ತದೆ ಎಂದರೆ ಹೆಚ್ಚಾನುಹೆಚ್ಚು ನೈಜ ಸಮಯದ ವ್ಯವಸ್ಥೆಗಳಲ್ಲಿ ಸ್ಪರ್ಶಿಸದ ಲೂಪ್ ಇರುವುದಿಲ್ಲ ಹೀಗಾಗಿ ಈ ರೀತಿಯಲ್ಲಿ ಮ್ಯಾಸನ್ ಸೂತ್ರ Mason's rule ಅನ್ವಯ ಈ ರೀತಿಯ ವ್ಯವಸ್ಥೆಗಳಿಗೆ ಸರಳವಾಗುತ್ತದೆ ಮತ್ತು ಅಂತಹ ವ್ಯವಸ್ಥೆಗಳಿಗೆ ಬ್ಲಾಕ್ ರೇಖಾಚಿತ್ರ ಕಡಿತ ಮಾಡುವುದಕ್ಕಿಂತ ಮ್ಯಾಸನ್ ರೂಲ್ ಸೂತ್ರ ಅನ್ವಯ ಸರಳವಾಗುತ್ತದೆ ಹೀಗಾಗಿ ಮ್ಯಾಸನ್ ಸೂತ್ರ ಎಂದರೆ ಏನು Mason's rule ಎಂಬುದನ್ನು ನೋಡೋಣ C ಔಟ್ಪುಟ್ ಮತ್ತು R ಇನ್ಪುಟ್ ಲ್ಯಾಪ್ಲೇಸ್ ರೂಪಾಂತರ ಎಂದುಕೊಂಡರೆ ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ ಅನ್ನು ಮ್ಯಾಸನ್ ಸೂತ್ರ Mason's rule ಸಹಾಯದಿಂದ ಮೌಲ್ಯಮಾಪನ ಮಾಡಿದಾಗ ಈ ಕೆಳಗಿನಂತೆ ಪ್ರಸ್ತುತಪಡಿಸಬಹುದು GCRkTkk ಇದು ಸಂಕಲನವನ್ನು ಸೂಚಿಸುತ್ತದೆ k ಮುಂದಿನ ಮಾರ್ಗಗಳನ್ನು ಸೂಚಿಸುತ್ತದೆ Tk k ಯ ಮುಂದಿನ ಮಾರ್ಗ ಲಾಭ ಸೂಚಿಸುತ್ತದೆ 1 loopgainsnontouchingloopgainstakentwoatatime nontouchingloopgainstakenthreeatatime nontouchingloopgainstakenfouratatime kTheforthatpartofthesignalflowgraphwhichisnontouchingwiththekthforwardpath ಹೀಗಾಗಿ ಇದು ಮ್ಯಾಸನ್ ನೀಡಿದ ಸೂತ್ರ ಒಂದು ಉದಾಹರಣೆಯ ಮೂಲಕ ಈ ಸೂತ್ರವನ್ನು ಹೇಗೆ ಅನ್ವಯಿಸಬಹುದು ಎಂದು ತಿಳಿದುಕೊಳ್ಳೋಣ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಸಿಗ್ನಲ್ ಹರಿವಿನ ಗ್ರಾಫ್ ಹೀಗಿದೆ ಎಂದುಕೊಳ್ಳಿ ಇಲ್ಲಿಂದ ನಿಮ್ಮ ಇನ್ಪುಟ್ Rs ಮತ್ತು ನಿಮ್ಮ ಔಟ್ಪುಟ್ Cs ಮತ್ತು ಟ್ರಾನ್ಸಫರ್ ಫಂಕ್ಷನ್ ಈ ಸೆಟ್ಗೆ Y1 ರೀತಿಯಾಗಿವೆ ಆಗ Z2 ಎನ್ನುವ ಲೂಪ್ ನಿಮಗೆ ಲಭ್ಯವಾಗುತ್ತದೆ ಅದು ಮೈನಸ್ Y1 ಮತ್ತು Y3 ಮತ್ತೊಂದು ಲೂಪ್ ಮೈನಸ್ Z2 ಮತ್ತು ಇದು ಮೈನಸ್ Y3 ಮತ್ತೆ Z4 ಇದು ಏಕತೆ ಲಾಭ ಅದು ಟ್ರಾನ್ಸಫರ್ ಫಂಕ್ಷನ್ ಹೀಗಾಗಿ ಇದು ಸಿಗ್ನಲ್ ಪ್ರವಹಿಸುವ ನಕ್ಷೆ ಇಲ್ಲಿ ಮೊದಲು ಕಂಡು ಹಿಡಿಯಬೇಕಾದದ್ದು ಮುಂದಿನ ಮಾರ್ಗ ಲಾಭ ನೀವು ಈ ನಿರ್ದಿಷ್ಟ ಸಿಗ್ನಲ್ ಪ್ರವಹಿಸುವ ನಕ್ಷೆಯನ್ನು ನೋಡಿದಾಗ ನಿಮಗೆ ಕೇವಲ ಒಂದು ಮುಂದಿನ ಮಾರ್ಗ ಲಬ್ಯವಾಗುತ್ತದೆ ಇನ್ನೊಂದು ಯಾವುದೇ ಮುಂದಿನ ಮಾರ್ಗ ಲಭ್ಯವಾಗುವುದಿಲ್ಲ ನಿಮ್ಮ ಫಾರ್ವರ್ಡ ಪಾಥ್ ಗೇನ್ Y1 ತೆಗೆದುಕೊಳ್ಳಲು ಸಮನಾಗಿದ್ದು ನಂತರ Z2 Y3 Z4 ಹೀಗಾಗಿ ಇದು ಕೊಟ್ಟಂತಹ ಸಿಗ್ನಲ್ ಪ್ರವಹಿಸುವ ನಕ್ಷೆಗೆ ಇದು ಮುಂದಿನ ಮಾರ್ಗ ಲಾಭ ಈಗ ಮುಂದೆ ನಾವು ಕಂಡುಕೊಳ್ಳಬೇಕಾದದ್ದು ನಮ್ಮ ಹತ್ತಿರ ಎಷ್ಟು ಪ್ರತ್ಯೇಕ ಲೂಪ್ಗಳು ಇವೆ ಎಂಬುದನ್ನು ಹೀಗಾಗಿ ನಮಗೆ ಲಭ್ಯವಿರುವ ಪ್ರತ್ಯೇಕ ಲೂಪ್ ಗಳು ಇಲ್ಲಿ ಮೂರು ಆ ವೈಯಕ್ತಿಕ ಲೂಪ್ಗಳು ಯಾವವು ಮೊದಲನೆಯದ್ದು ಮೈನಸ್ ಆಫ್ Y1 Z2 ಎರಡನೆಯದ್ದು ಮೈನಸ್ ಆಫ್ Z2 Y3 ಮತ್ತು ಮೂರನೆಯದ್ದು ಮೈನಸ್ ಆಫ್ Y3 Z4 ಹೀಗಾಗಿ ನೀವು ನೋಡುವ ಮೂರು ಲೂಪ್ಗಳು ಪ್ರತ್ಯೇಕ ಲೂಪ್ಗಳು ಇವು ಈಗ ಮುಂದೆ ನೀವು ಕಂಡು ಹಿಡಿಯಬೇಕಾದದ್ದು ಸ್ಪರ್ಶಿಸದ ಲೂಪ್ ಜೋಡಿಗಳನ್ನು ಹೀಗಾಗಿ ನೀವು ನಿರ್ದಿಷ್ಟ ಸಿಗ್ನಲ್ ಪ್ರವಹಿಸುವ ನಕ್ಷೆಗಳನ್ನು ನೋಡಿದರೆ ನೀವು ಕೇವಲ ಲೂಪ್ಗಳನ್ನು ಚಿತ್ರಿಸಬಹುದು ಹೀಗಾಗಿ ಇಲ್ಲಿ ಮೂರು ಲೂಪ್ಗಳನ್ನು ನೀವು ನೋಡಬಹುದು ಅದು Z2 ಮೈನಸ್ Y1 Y3 ಮೈನಸ್ Z2 ಮತ್ತು Z4 ಮೈನಸ್ Y3 ಅದರ ಹೊರತಾಗಿ ನೀವು ಮಧ್ಯದ ಲೂಪನ್ನು ತೆಗೆದರೆ ನಿಮಗೆ ಎರಡು ಜೊತೆ ಲೂಪ್ಗಳು ಲಭ್ಯವಾಗುತ್ತವೆ ಅವು ಎರಡು ಒಂದಕ್ಕೊಂದು ಹತ್ತುವುದಿಲ್ಲ ಹೀಗಾಗಿ ಆ ಕೇಸ್ನಲ್ಲಿ ಸ್ಪರ್ಶಿಸದ ಲೂಪಿನ ಮೌಲ್ಯ ಟ್ರಾನ್ಸ್ಫರ್ ಫಂಕ್ಷನ್ ಮೌಲ್ಯಕ್ಕೆ ಸಮನಾಗಿರುತ್ತದೆ ಅದನ್ನು ಮುಂದಿನ ಸ್ಲೈಡ್ ನಲ್ಲಿ ಬರೆಯೋಣ ಹೀಗಾಗಿ ನಾನ್ ಟಚ್ಚಿಂಗ್ ಲೂಪಿನ ಒಟ್ಟು ಗೇನ್ Z2 Y1 ಗುಣಿಸು ಮೈನಸ್ ಆಫ್ Y3 Z4 ಹೀಗಾಗಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತದೆ ಮತ್ತು ನಿಮಗೆ Z2 Y1 ಗುಣಿಸು Y3 Z4 ದೊರೆಯುತ್ತದೆ ಹೀಗಾಗಿ ಎರಡು ಸ್ಪರ್ಶಿಸದ ಲೂಪ್ಗಳು ಇದ್ದಾಗ ಇದು ನಿಮಗೆ ದೊರೆಯುತ್ತದೆ ಈಗ ಮುಂದೆ ಇನ್ನುಳಿದ ಸ್ಪರ್ಶಿಸದ ಲೂಪ್ಗಳನ್ನು ಕಂಡು ಹಿಡಿಯಬೇಕು ನೀವು ಸಿಗ್ನಲ್ ಪ್ರವಹಿಸುವ ನೋಡಿದಾಗ ನಿಮಗೆ ಯಾವುದೇ ಸ್ಪರ್ಶಿಸದ ಲೂಪ್ ಕಾಣುವುದಿಲ್ಲ ಅಂದರೆ ಮೂರಕ್ಕಿಂತ ಹೆಚ್ಚು ಸ್ಪರ್ಶಿಸದ ಲೂಪ್ಗಳು ಈ ನಿರ್ದಿಷ್ಟ ಸಿಗ್ನಲ್ ಪ್ರವಹಿಸುವ ನಕ್ಷೆಯಲ್ಲಿ ಇಲ್ಲ ಎನ್ನುವುದು ಹೀಗಾಗಿ ಮೂರು ಅಥವಾ ನಾಲ್ಕು ಗುಂಪುಗಳ ಸ್ಪರ್ಶಿಸದ ಲೂಪ್ಗಳು ಈ ಸಿಗ್ನಲ್ ಪ್ರವಹಿಸುವ ನಕ್ಷೆಯಲ್ಲಿ ಲಭ್ಯವಿಲ್ಲ ಹೀಗಾಗಿ ಕೊನೆಗೆ ಡೆಲ್ಟಾ ಅದನ್ನು ಬರೆದಾಗ 1 ಮೈನಸ್ ಸಮೇಷನ್ ಪ್ರತ್ಯೇಕ ಲೂಪ್ ಗೇನ್ ನಾವು ಚರ್ಚಿಸಿದಂತೆ ಪ್ರತಿಯೊಂದು ಲೂಪ್ ಲಾಭ ನಿಮಗೆ ಹೀಗೆ ದೊರೆಯುತ್ತದೆ ಹೀಗಾಗಿ ನಾವು ಏನನ್ನು ಬರೆಯಬೇಕು ನಾವು ಮೈನಸ್ ಆಫ್ Z2 Y1 ಮೈನಸ್ ಆಫ್ Z2 Y3 ಮೈನಸ್ ಆಫ್ Z4 Y3 ಎಂದು ಬರೆಯಬೇಕು ಮತ್ತು ಆಗ ನಿಮಗೆ ಸ್ಪರ್ಶಿಸದ ಲೂಪ್ಗಳ ಎರಡು ಗುಂಪು ದೊರೆಯುತ್ತೆ ಇದು ನಿಮಗೆ ನಿಮ್ಮ ಡೆಲ್ಟಾದ ಭಾಗವಾಗಿ ದೊರೆಯುತ್ತದೆ ಮುಂದೆ ನೀವು ಗಮನಿಸಬೇಕಾದದ್ದು ಎಷ್ಟು ಲೂಪ್ಗಳು ಮುಂದಿನ ಮಾರ್ಗವನ್ನು ಮುಟ್ಟಿಲ್ಲ ಎಂಬುದನ್ನು ಹೀಗಾಗಿ ನೀವು ನಿರ್ದಿಷ್ಟ ಮುಂದಿನ ಮಾರ್ಗಗಳನ್ನು ನೋಡಿದಾಗ ಸಿಗ್ನಲ್ ಪ್ರವಹಿಸುವ ನಕ್ಷೆಯಲ್ಲಿ ಕಾಣಬಹುದಾದ ಎಲ್ಲ ಮೂರೂ ಲೂಪ್ಗಳು ಮುಂದಿನ ಮಾರ್ಗವನ್ನು ಮುಟ್ಟತ್ತವೆ ಹೀಗಾಗಿ ಈ ಕೇಸ್ನಲ್ಲಿ ನೀವು ಏನನ್ನು ಬರೆಯಲು ಸಾಧ್ಯ ನೀವು ಡೆಲ್ಟಾ 1 ಬರೆಯಬಹುದು ಏಕೆಂದರೆ ನಮ್ಮ ಹತ್ತಿರ ಒಂದೇ ಒಂದು ಮುಂದಿನ ಮಾರ್ಗ 1 ಕ್ಕೆ ಸಮನಾಗಿದೆ ಏಕೆಂದರೆ ನಮ್ಮಲ್ಲಿ ಮುಂದಿನ ಮಾರ್ಗ ಮುಟ್ಟಲಾಗದ ಯಾವುದೇ ಲೂಪ್ಗಳು ಇರುವದಿಲ್ಲ ಹೀಗಾಗಿ ಈಗ ನೀವು ಏನು ಮಾಡುತ್ತೀರಿ ನೀವು ಈಗ ಪೂರ್ಣ ವ್ಯವಸ್ಥೆಯ ಟ್ರಾನ್ಸ್ಫರ್ ಫಂಕ್ಷನ್ ಮೌಲ್ಯವನ್ನು ಅಂದರೆ Cs Rs ಅನ್ನು ಕಂಪೈಲ್ ಮಾಡಬೇಕು ಈಗ ನೀವು ಏನು ಬರೆಯುವಿರಿ ಈಗ ನೀವು ಬರೆಯುವಿರಿ Tk ಗುಣಿಸು ಡೆಲ್ಟಾ k ಹೀಗಾಗಿ ನಿಮಗೆ ಸಿಗುವ ಮುಂದಿನ ಮಾರ್ಗ ಲಾಭ Y1 Z2 ಗುಣಿಸು Y3 Z4 ಡೆಲ್ಟಾ k 1 ಇರುವುದರಿಂದ ನೀವು ಬರೆಯಬಹುದು ಗುಣಾಕಾರ 1 ಕ್ಕೆ ಸಮ ಅಥವಾ ಅದು ಹಾಗೇಯೇ ಉಳಿಯುತ್ತದೆ ಛೇದದಲ್ಲಿ ನೀವು ಡೆಲ್ಟಾ ಮೌಲ್ಯವನ್ನು ಬರೆಯುತ್ತೀರಿ ಹೀಗಾಗಿ ಇದು ಮ್ಯಾಸನ್ ಸೂತ್ರವನ್ನು ಅನುಸರಿಸಿದಾಗ ಸಿಗ್ನಲ್ ಪ್ರವಹಿಸುವ ನಕ್ಷೆ ಮೂಲಕ ಲಭ್ಯವಾಗುವ ಟ್ರಾನ್ಸ್ಫರ್ ಫಂಕ್ಷನ್ ಹೀಗಾಗಿ ಈಗ ನೀವು ಟ್ರಾನ್ಸ್ಫರ್ ಫಂಕ್ಷನ್ ಸಂಬಂಧಿಸಿದ ಲೆಕ್ಕಗಳನ್ನು ಇನ್ನುಳಿದ ಸಿಗ್ನಲ್ ಪ್ರವಹಿಸುವ ನಕ್ಷೆಗಳಿಗೆ ಮಾಡಲು ಸಾಧ್ಯ ಈಗ ನಾವು ಪ್ರಥಮಶ್ರೇಣಿ ಬೇಧಾತ್ಮಕ ಸಮೀಕರಣವನ್ನು ಕುರಿತು ಚರ್ಚಿಸೋಣ ಮತ್ತು ಅದನ್ನು ಸ್ಥಿತಿ ಸಮೀಕರಣ ಎಂದು ಕರೆಯೋಣ ಈಗ ಅದರ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋಣ ಹೀಗಾಗಿ nth ಶ್ರೇಣಿ ಬೇಧಾತ್ಮಕ ಸಮೀಕರಣ ಅನ್ನು n ಪ್ರಥಮಶ್ರೇಣಿ ಬೇಧಾತ್ಮಕ ಸಮೀಕರಣಗಳಾಗಿ ವಿಭಜಿಸಿಕೊಳ್ಳೋಣ ಹೀಗಾಗಿ ಪ್ರಥಮಶ್ರೇಣಿ ಬೇಧಾತ್ಮಕ ಸಮೀಕರಣ ತುಂಬಾ ಸರಳವಾಗಿ ಸಮೀಕರಣಗಳನ್ನು ಪರಿಹರಿಸುತ್ತವೆ ಪ್ರಥಮಶ್ರೇಣಿ ಬೇಧಾತ್ಮಕ ಸಮೀಕರಣಗಳನ್ನು ಕಂಟ್ರೋಲ್ ವ್ಯವಸ್ಥೆಯ ವಿಶ್ಲೇಷಣಾತ್ಮಕ ಅಧ್ಯಯನಕ್ಕಾಗಿ ಬಳಸಲಾಗುತ್ತದೆ ಹೀಗಾಗಿ ನಾವು ಈಗ ಒಂದು ನೀವು ನೋಡಿರುವ ಸಾಮಾನ್ಯ ಮಾದರಿ ಬೇಧಾತ್ಮಕ ಸಮೀಕರಣ ತೆಗೆದುಕೊಳ್ಳೋಣ ಬಾಹ್ಯವಾಗಿ ಸಂಪರ್ಕಗೊಂಡ ವೋಲ್ಟೇಜ್ ಮೂಲದ RLC ಸರ್ಕ್ಯೂಟ್ ಅನ್ನು ನಾವು ಚರ್ಚಿಸಿದಾಗ ಹೀಗಾಗಿ ನಮಗೆ RitLdidt1Cidte R ರೆಜಿಸ್ಟನ್ಸ್ L ಇಂಡಕ್ಟರ್ಸ್ C ಕೆಪ್ಯಾಸಿಟಿ i ನೆಟ್ವರ್ಕ್ನಲ್ಲಿ ಇರುವ ಕರೆಂಟ್ et ಅನ್ವಯಿಸಿದ ವೋಲ್ಟೇಜ್ ಹೀಗಾಗಿ ಈ ಕೇಸ್ನಲ್ಲಿ e ಫೋರ್ಸಿಂಗ್ ಫಂಕ್ಷನ್ ಮತ್ತು t ಏನು t ಸ್ವತಂತ್ರವಾದ ವೇರಿಯಬಲ್ ಹೀಗಾಗಿ ಈ ಕೇಸ್ನಲ್ಲಿ e ಬಲ ಸಮೀಕರಣ ಮತ್ತು t ಎಂದರೆ ಏನು t ಸ್ವತಂತ್ರವಾದ ವೇರಿಯೆಬಲ್ ಮತ್ತು ನಾವು ಪರಿಗಣಿಸುವುದು ಏನೆಂದರೆ ಕರೆಂಟ ಪರಾವಲಂಬಿ ವೇರಿಯಬಲ್ ಅಥವಾ ನಮಗೆ ತಿಳಿಯದ್ದು ಮತ್ತು ನಾವು ಬೇಧಾತ್ಮಕ ಸಮೀಕರಣವನ್ನು ಪರಿಹರಿಸಿ ಕಂಡುಕೊಳ್ಳಬೇಕಿರುವುದು ಈಗ ಹೀಗೆ ಅಂದುಕೊಳ್ಳಿ x1titdt ಮತ್ತು x2tdx1dtit ಆಗ ಹಿಂದಿನ ಸಮೀಕರಣ i e RitLdidt1Cidte ಇದನ್ನು ಪ್ರಥಮಶ್ರೇಣಿ ಬೇಧಾತ್ಮಕ ಸಮೀಕರಣಗಳಾಗಿ ವಿಭಾಗಿಸಿ ಕೊಳ್ಳಬೇಕು x2tdx1dt dx2dt 1LCx1t RLx2t1Let ಹೀಗಾಗಿ ಸಾಮಾನ್ಯವಾಗಿ ನೀವು ಚರ್ಚಿಸಿದಂತೆ ಈ ಪರಿಕಲ್ಪನೆಯನ್ನು ಹೀಗೆ ಬರೆಯಬಹುದು ನೀವು ಇದನ್ನು nth ಶ್ರೇಣಿ ವ್ಯವಸ್ಥೆ ಇದಕ್ಕೆ ವಿಸ್ತರಿಸಿ ಹೀಗೆ ಬರೆಯಬಹುದು dnydtnan 1dn 1ydtn 1 a1dytdta0ytft ಹೀಗಾಗಿ ನಾವು ಏನು ಮಾಡಬೇಕು ನಾವು ಉಹಿಸಿಕೊಳ್ಳೋಣ ಏನೆಂದರೆ a0 a1 an 1 ಇವು y ಇದರ ಫಂಕ್ಷನ್ ಗಳು ಅಲ್ಲ ಅಂದರೆ ಇವು ಅಚಲ ಗುಣಾಂಕಗಳು ಹೀಗಾಗಿ ನಾವು ಏನು ಮಾಡಬೇಕು ನಾವು ಇವುಗಳನ್ನು ಬದಲಿಸಬೇಕು x1tyt x2tdydt xntdn 1ydt ಹೀಗಾಗಿ ಯಾವಾಗ ನೀವು ಪ್ರತಿಯೊಂದು ಘಟಕಗಳನ್ನು ವೇರಿಯಬಲ್ಗಳಾಗಿ ಪ್ರತಿನಿಧಿಸುವಿರೋ ನೀವು ಸರಳವಾಗಿ ಈ ಸಮೀಕರಣಗಳ ಸಹಾಯದಿಂದ ಹೀಗೆ ಬರೆಯಬಹುದು dx1dtx2t dx2dtx3t dxndt a0x1t a1x2t an 2xn 1t an 1xntf ನಾವು ಇವುಗಳನ್ನು ನಿರ್ದಿಷ್ಟವಾದ ಸಮೀಕರಣಗಳಲ್ಲಿ ಮಂಡಿಸಿದಾಗ ಮತ್ತು ಯಾವಾಗ ನಾವು ಸರಳ ಗೊಳಿಸಿದಾಗ dxndt ಇದನ್ನು ಇನ್ನುಳಿದ ಘಟಕಗಳ ಸಂಕಲನಗಳಾಗಿ ಆಗಿ ಬರೆಯಬಹುದು ಹೀಗಾಗಿ ಅತ್ಯಧಿಕ ಶ್ರೇಣಿ ವ್ಯುತ್ಪನ್ನ ಪದ ಮತ್ತು ಇನ್ನುಳಿದ ಪದಗಳನ್ನು ಸಮ ತೂಗಿದಾಗ ಕೊನೆಯ ಸಮೀಕರಣ ದೊರೆಯುವುದು ಹೀಗಾಗಿ ಪ್ರಥಮಶ್ರೇಣಿ ಸಮೀಕರಣ ಇದು ವೆರಿಯೆಬಲ್ಗಳಿಂದ ದೊರೆಯುವ ಉದಾಹರಣೆಗೆ x1 x2 ನಿಂದ xn ವರೆಗೆ ಇವುಗಳನ್ನು ಸ್ಥಿತಿ ವೇರಿಯಬಲ್ ಎಂದು ಕರೆಯುತ್ತೇವೆ ನಾವು ಅವುಗಳಿಗೆ ಸ್ಥಿತಿ ವೇರಿಯಬಲ್ ಎಂದು ಏಕೆ ಕರೆಯುತ್ತೇವೆ ಏಕೆಂದರೆ ಮೊದಲು ಸ್ಥಿತಿ ಅಂದರೇನು ಎಂದು ತಿಳಿಯೋಣ ವ್ಯವಸ್ಥೆಯಡಿ ಸ್ಥಿತಿ ಎಂದರೆ ವ್ಯವಸ್ಥೆಯ ಭೂತ ಮತ್ತು ವರ್ತಮಾನ ಮತ್ತು ಭವಿಷ್ಯ ಸ್ಥಿತಿ ವೇರಿಯಬಲ್ ಮತ್ತು ಡೈನಮಿಕ್ ವ್ಯವಸ್ಥೆಯ ಗುಂಪನ್ನು ಮಾದರಿಗೊಳಿಸಲು ಈಗ ಹೆಚ್ಚು ಅನುಕೂಲಕರ ನೀವು x1 x2 xn ಎಂದು ವ್ಯಾಖ್ಯಾನಿಸಿದ ವೇರಿಯಬಲ್ಗಳು ಮೂಲತಃ ವೇರಿಯಬಲ್ಗಳು ಹಿಂದಿನ ಸಮೀಕರಣಗಳನ್ನು nth ಶ್ರೇಣಿ ವ್ಯವಸ್ಥೆಯ ಸ್ಥಿತಿ ವೇರಿಯಬಲ್ ಎಂದು ವ್ಯಾಖ್ಯಾನಿಸುತ್ತವೆ ಮತ್ತು ಪ್ರಥಮಶ್ರೇಣಿ ಬೇಧಾತ್ಮಕ ಸಮೀಕರಣಗಳು ಸ್ಥಿತಿ ಸಮೀಕರಣಗಳಾಗಿರುತ್ತವೆ ಈಗ ಸ್ಥಿತಿ ವೆರಿಯೆಬಲ್ ಇದರ ವ್ಯಾಖ್ಯಾನವೇನು ಹೀಗಾಗಿ ಸ್ಥಿತಿ ವೇರಿಯಬಲ್ ಈ ಕೆಳಗಿನ ಷರತ್ತನ್ನು ಪೂರೈಸಬೇಕು ಹೀಗಾಗಿ ಪ್ರಾರಂಭದಲ್ಲಿ tt0 ಸ್ಟೇಟ್ ವೇರಿಯಬಲ್ x1x2xn ಇದು ವ್ಯವಸ್ಥೆಯ ಪ್ರಾರಂಭ ಹಂತವನ್ನು ತೋರಿಸುತ್ತದೆ ಒಂದೊಮ್ಮೆ ವ್ಯವಸ್ಥೆಯ ಇನ್ಪುಟ್ t ಸೊನ್ನೆಗಿಂತ ದೊಡ್ಡದಾಗಿದ್ದರೆ ಮತ್ತು ವ್ಯಾಖ್ಯಾನ ಮಾಡಿದ ವೇರಿಯಬಲ್ ವ್ಯವಸ್ಥೆಯ ಭವಿಷ್ಯಗಳ ನಡವಳಿಕೆಗಳನ್ನು ತಿಳಿಸುತ್ತವೆ ಹೀಗಾಗಿ ನೀವು ನೋಡುವ ವೇರಿಯಬಲ್ x2 x3 ಮುಂತಾದವು ಹಿಂದಿನ ವೇರಿಯಬಲ್ ಉತ್ಪನ್ನಗಳನ್ನು ವ್ಯಾಖ್ಯಾನಿಸಿತ್ತಿದ್ದರೆ ಆ ಮೂಲಕ ನೀವು ವ್ಯವಸ್ಥೆಯ ವರ್ತಮಾನ ಅಥವಾ ಭವಿಷ್ಯವನ್ನು ನಿರ್ದಿಷ್ಟಪಡಿಸಬಹುದು ಹೀಗಾಗಿ ಇವುಗಳನ್ನು ಸ್ಥಿತಿ ವೇರಿಯಬಲ್ ಎಂದು ಕರೆಯಲಾಗುತ್ತದೆ ಈಗ ವ್ಯವಸ್ಥೆಯ ಸ್ಥಿತಿ ವೇರಿಯಬಲ್ಗಳನ್ನು ಕನಿಷ್ಠ ಸೆಟ್ ವೇರಿಯಬಲ್ಗಳಾಗಿ ಅಂದರೆ x1 ನಿಂದ xn ವರೆಗೆ ವ್ಯಾಖ್ಯಾನಿಸಬಹುದು ಹೇಗೆಂದರೆ ವೇರಿಯಬಲ್ಗಳ ತಿಳುವಳಿಕೆ ಟೈಮ್ t0 ಮತ್ತು ಅದರ ಇನ್ಪುಟ್ ಗೆ ಆರೋಪಿಸಲಾದ ಮಾಹಿತಿ ಟೈಮ್t0 ಇವು ವ್ಯವಸ್ಥೆಯ ಸ್ಥಿತಿಯನ್ನು ಯಾವುದೇ ಟೈಮ್ ttoಸಾಕಷ್ಟು ನಿರ್ಧರಿಸುತ್ತವೆ ಹೀಗಾಗಿ ಟೈಮ್ t ಸೊನ್ನೆಗೆ ಸಮನಾಗಿದ್ದರೆ ಸ್ಥಿತಿ ವೇರಿಯಬಲ್ ಕುರಿತು ಜ್ಞಾನ ಇದ್ದರೆ ಟೈಮ್ t ಸೊನ್ನೆಗಿಂತ ದೊಡ್ಡದಾಗಿದ್ದರೆ ಸ್ಥಿತಿ ವೇರಿಯಬಲ್ ಗಳ ಸಹಾಯದಿಂದ ವ್ಯವಸ್ಥೆಯ ಸ್ಥಿತಿಯನ್ನು ನಿರ್ದಿಷ್ಟ ಪಡಿಸಬಹುದು ಹೀಗಾಗಿ ಸ್ಟೇಟ್ ಸ್ಪೇಸ್ ಫಾರ್ಮ ನಲ್ಲಿ ಈ n ಸ್ಟೇಟ್ ವೇರಿಯೆಬಲನ್ನು ಹೀಗೆ ವ್ಯಾಖ್ಯಾನಿಸಬಹುದು xtAxtBu ಇದೀಗ ಈ ಸ್ಲೈಡಿನಲ್ಲಿ ನೋಡುವಂತೆ ನೀವು ಯಾವಾಗ ಎಲ್ಲಾ ಸಮೀಕರಣಗಳನ್ನು ಕಂಪೈಲ್ ಮಾಡಿದಾಗ ಅವುಗಳನ್ನು ಮ್ಯಾಟ್ರಿಕ್ಸ್ ರೂಪದಲಗಲ್ಲಿ ಈ ರೀತಿಯಾಗಿ ಪ್ರತಿನಿಧಿಸಬಹುದು xtAxtBu ಇಲ್ಲಿ xtಸ್ಥಿತಿ ವೆಕ್ಟರ್ xtx1 x2 xn u ಇದು ಇನ್ಪುಟ್ ವೆಕ್ಟರ್ n ಇನ್ಪುಟ್ ವೇರಿಯಬಲ್ಗಳು ಎಂದು ತಿಳಿದರೆ ಇನ್ಪುಟ್ ವೆಕ್ಟರ್ utu1 u2 up ಈಗ ಗುಣಾಂಕ ಎಂದರೇನು ಗುಣಾಂಕ ಮ್ಯಾಟ್ರಿಕ್ಸ್ A ಮತ್ತು B ಹೀಗೆ ವ್ಯಾಖ್ಯಾನಿಸಬಹುದು Aa11 a12 a1n a21 a22 a2n ⋮⋱ an1 an2 ann n×n Bb11 b12 b1p b21 b22 b2p ⋮⋱ bn1 bn2 bnp n×p ಈಗ ಔಟ್ಪುಟ್ ಸಮೀಕರಣ ಕುರಿತು ಚರ್ಚಿಸೋಣ ವ್ಯವಸ್ಥೆಯ ಔಟ್ಪುಟ್ ಇದು ಒಂದು ವೇರಿಯಬಲ್ ಇದನ್ನು ಸುಲಭವಾಗಿ ಅಳೆಯಬಹುದು ಆದರೆ ಸ್ಥಿತಿ ವೇರಿಯಬಲ್ ಯಾವಾಗಲೂ ಬೇಡಿಕೆಯನ್ನು ಪೂರೈಸಲಾರದು ಬನ್ನಿ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ ಎಲೆಕ್ಟ್ರಿಕ್ ಮೋಟರ್ ಉದಾಹರಣೆಯಾಗಿ ತೆಗೆದುಕೊಂಡಾಗ ಸ್ಥಿತಿ ವೇರಿಯಬಲ್ ವೈಂಡಿಂಗ್ ಕರೆಂಟ್ ಅಥವಾ ರೋಟೋರು ವೆಲಾಸಿಟಿ ರೀತಿಯಾಗಿರುತ್ತದೆ ಹೀಗಾಗಿ ಇವುಗಳು ಅಳೆಯಬಲ್ಲ ಸಾಧನಗಳು ಹೀಗಾಗಿ ಈ ವೇರಿಯಬಲ್ಗಳು ಔಟ್ಪುಟ್ ವೇರಿಯಬಲ್ ಗಳಾಗಿ ಅರ್ಹತೆ ಹೊಂದುತ್ತವೆ ಇನ್ನೊಂದು ಕಡೆಗೆ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಕೂಡ ಸ್ಟೇಟ್ ವೇರಿಯಬಲ್ ಎಂದು ಎಲೆಕ್ಟ್ರಿಕ್ ಮೋಟಾರ್ ಕೇಸ್ನಲ್ಲಿ ಪರಿಗಣಿಸಲಾಗುತ್ತದೆ ನೀವು ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಔಟ್ಪುಟ್ ವೇರಿಯಬಲ್ ತೆಗೆದುಕೊಳ್ಳಲು ಬರುವುದಿಲ್ಲ ಏಕೆಂದರೆ ನೀವು ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ನೇರವಾಗಿ ಯಾವುದೇ ಕಾರ್ಯದಲ್ಲಿ ಅಳತೆ ಮಾಡಲು ಬರುವುದಿಲ್ಲ ಹೀಗಾಗಿ ಮಗ್ನೇಟಿಕ್ ಫ್ಲಕ್ಸನ್ನು ಔಟ್ಪುಟ್ ವೇರಿಯಬಲ್ ಆಗಿ ಅರ್ಹತೆ ಗೊಳಿಸಲು ಸಾಧ್ಯವಿಲ್ಲ ಈಗ ಸಾಮಾನ್ಯವಾಗಿ ನೀವು ಔಟ್ಪುಟ್ ವೇರಿಯಬಲ್ಗಳನ್ನು ಸ್ಟೇಟ್ ವೇರಿಯಬಲ್ಗಳ ಅಝ್ಜಿಬ್ರಿಕ್ ಕಾಂಬಿನೇಷನ್ ಆಗಿ ಬರೆಯಬೇಕು ಹೀಗಾಗಿ ಈಗ ವ್ಯವಸ್ಥೆಯನ್ನು ವ್ಯಾಖ್ಯಾನಿಸಿದಂತೆ dnydtnan 1dn 1ydtn 1 a1dytdta0ytft yt ಯನ್ನು ಔಟ್ಪುಟ್ ಆಗಿ ವಿವರಿಸಿದರೆ ಆಗ ಔಟ್ಪುಟ್ ಸಮೀಕರಣವನ್ನು ಸರಳವಾಗಿytx1t ಹೀಗಾಗಿ ನೀವು ಹೀಗೆ ಬರೆಯಬಹುದು yty1 y2 yq CxtDu Cc11 c12 c1n c21 c22 c2n ⋮⋱ cq1 cq2 cqn Dd11 d12 d1p d21 d22 d2p ⋮⋱ dq1 dq2 dqp ಹೀಗಾಗಿ ಇಲ್ಲಿಯವರೆಗೆ ನಾವು ಏನು ಮಾಡಿದೆವು ನಾವು ರೇಖಿಯ ನಿರಂತರ ಡೇಟಾ ಮತ್ತು ಡಿಸ್ಕ್ರೀಟ್ ಡಯನಾಮಿಕ್ ವ್ಯವಸ್ಥೆಗಳನ್ನು ಸ್ಥಿತಿ ಸಮೀಕರಣ ಪರಿಕಲ್ಪನೆ ಮತ್ತು ವ್ಯಾಖ್ಯಾನವನ್ನು ಮಾಡಿದೆವು ರೇಖಿಯ ವ್ಯವಸ್ಥೆಯ ಟ್ರಾನ್ಸ್ಫರ್ ಫಂಕ್ಷನ್ ಕಂಡುಕೊಳ್ಳಲು ನಾವು ಬ್ಲಾಕ್ ರೇಖಾಚಿತ್ರವನ್ನು ಮತ್ತು ಸಿಗ್ನಲ್ ಪ್ರವಹಿಸುವ ನಕ್ಷೆ ವಿಧಾನಗಳನ್ನು ಬಳಸಿದೆವು ಈಗ ಮುಂದಿನ ಅಧಿವೇಶನದಲ್ಲಿ ನಾವು ಏನು ಮಾಡುತ್ತೇವೆ ನಾವು ಸಿಗ್ನಲ್ ಪ್ರವಹಿಸುವ ನಕ್ಷೆ ಪರಿಕಲ್ಪನೆಯನ್ನು ಸ್ಥಿತಿ ಸಮೀಕರಣ ಮಾಡಲಿಂಗ್ ಮತ್ತು ಸ್ಥಿತಿ ರೇಖಾಚಿತ್ರಗಳನ್ನು ವಿಸ್ತರಿಸುತ್ತೇವೆ ಸ್ಟೇಟ್ ವೇರಿಯಬಲ್ಗಳ ಸೂತ್ರಿಕರಣ ಪ್ರಾಥಮಿಕ ಗುಣಲಕ್ಷಣ ರೇಖಿಯ ಮತ್ತು ರೇಖಾತ್ಮಕವಲ್ಲದ ವ್ಯವಸ್ಥೆಗಳ ಅಸ್ಥಿರ ಸಮಯ ಮತ್ತು ವಿವಿಧ ವ್ಯವಸ್ಥೆಗಳ ಸಮಯವಾಗಿರುತ್ತದೆ ಮತ್ತು ವ್ಯವಸ್ಥೆಯ ಒಂದು ವೇರಿಯಬಲ್ ಹೆಚ್ಚು ವೇರಿಯಬಲ್ಗಳನ್ನು ಏಕೀಕೃತ ಮಾದರಿಯ ವಿಧಾನದಲ್ಲಿ ಒಂದುಗೂಡಿಸುವುದು ಹಾಗೆಯೇ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಫಂಕ್ಷನ್ ಅನ್ನು ವ್ಯವಸ್ಥೆಯ ಲಿನಿಯರ್ ಟೈಮ್ ಇನ್ ವೆರಿಯಂಟನ್ನು ವ್ಯಾಖ್ಯಾನಿಸಲಾಗುತ್ತದೆ ಹೀಗಾಗಿ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸೋಣ ನಾವು ನಮ್ಮ ಚರ್ಚೆಯನ್ನು ಮಲ್ಟಿ ವೇರಿಯಬಲ್ ವ್ಯವಸ್ಥೆಯನ್ನು ಮಾದರೀಕರಣ ಮಾಡುವುದರ ಮೂಲಕ ಮುಂದುವರೆಸೋಣ ಇಲ್ಲಿ ಹೆಚ್ಚು ಇನ್ಪುಟ್ ಮತ್ತು ಹೆಚ್ಚು ಔಟ್ಪುಟ್ ಗಳನ್ನು ನೀವು ನೋಡಬಹುದು ಮತ್ತು ನೀವು ಮಾಡೆಲ್ ಗುಂಪುಗಳನ್ನು ವಿಶ್ಲೇಷಣೆಗೆ ಒಳಪಡಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ